ಪ್ರಾಯೋಗಿಕ ವಿಧಾನವಾದ ಸರ್ವೀಸಸ್ ಮಾರ್ಕೆಟಿಂಗ್ ಕುರಿತು ಈ ಅಧಿವೇಶನಕ್ಕೆ ಸುಸ್ವಾಗತ ಆದ್ದರಿಂದ ನಾವು ನಾಲ್ಕನೇ ವಾರವನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಈ ವಾರ ಕೇಸ್ ಸ್ಟಡಿಗಳಿಗೆ ಮೀಸಲಾಗಿದೆ ಆದ್ದರಿಂದ ಇಲ್ಲಿ ನಾವು ಇಂದು ಕೇಸ್ ಸ್ಟಡಿ ನಂಬರ್ 1 ಅನ್ನು ತೆಗೆದುಕೊಂಡಿದ್ದೇವೆ ಅದನ್ನು ನಾವು ಇಂದು ಚರ್ಚಿಸುತ್ತೇವೆ ಮತ್ತು ಈ ಕೇಸ್ ಸ್ಟಡೀಸ್ ಅನ್ನು ಪ್ರೊಫೆಸರ್ ರವಿಶಂಕರ್ ಅವರ ಸರ್ವೀಸಸ್ ಮಾರ್ಕೆಟಿಂಗ್ ದಿ ಇಂಡಿಯನ್ ಪರ್ಸ್ಪೆಕ್ಟಿವ್ ಎಂಬ ಪುಸ್ತಕದಿಂದ ಅಳವಡಿಸಲಾಗಿದೆ ಇದನ್ನು ಎಕ್ಸೆಲ್ ಪುಸ್ತಕಗಳು 2003 ರಲ್ಲಿ ಪ್ರಕಟಿಸಿದೆ ಮೊದಲು ನಾವು ಪ್ರವಾಸೋದ್ಯಮ ಮತ್ತು ಸಾರಿಗೆ ಸೇವೆಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಸೇವೆಗಳ ಅಡಿಯಲ್ಲಿ ಹಲವಾರು ರೀತಿಯ ಸೇವೆಗಳಿವೆ ಮೊದಲ ಸೇವೆ ಹೋಟೆಲ್ ಸೇವೆಗಳು ಹೋಟೆಲ್ಗಳು ಭಾರತದ ಪ್ರಮುಖ ಸೇವಾ ಉದ್ಯಮವಾಗಿದೆ ಹಲವಾರು ಅಂತರರಾಷ್ಟ್ರೀಯ ಹೋಟೆಲ್ ಸರಪಳಿಗಳು ಸ್ವತಂತ್ರವಾಗಿ ಅಥವಾ ಭಾರತೀಯ ಕಂಪನಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಭಾರತಕ್ಕೆ ಬಂದಿವೆ ಹೋಟೆಲ್ ಗ್ರಾಹಕರು ವಸತಿ ಆಹಾರ ಮತ್ತು ಪಾನೀಯ ಅಥವಾ ಅವರು ಪಾವತಿಸುವ ಎಲ್ಲದರ ಮೂಲಕ ಆತಿಥ್ಯವನ್ನು ಪಡೆಯುತ್ತಾರೆ ಹೋಟೆಲ್ ಮಾರುಕಟ್ಟೆ ವಿಭಾಗಗಳು ಈ ಆಧಾರದಲ್ಲಿವೆ ಅದು ಭೇಟಿಯ ಉದ್ದೇಶದ ಆಧಾರದ ಮೇಲೆ ಆದ್ದರಿಂದ ರಜಾದಿನ ಪ್ರವಾಸೋದ್ಯಮ ಆಧಾರಿತ ಅಥವಾ ವ್ಯಾಪಾರ ಪ್ರಯಾಣಿಕರ ಆಧಾರಿತ ಅಥವಾ ಸಮ್ಮೇಳನ ಆಧಾರಿತ ಅಥವಾ ವಿದೇಶಿ ವಿರುದ್ಧ ದೇಶೀಯ ಸಂಚಾರ ಆಧಾರಿತ ಭೇಟಿ ನೀಡುವ ಉದ್ದೇಶದ ಆಧಾರದ ಮೇಲೆ ಈ ಪ್ರತಿಯೊಂದು ವಿಭಾಗಗಳು ಒಂದು ರೀತಿಯ ಅಗತ್ಯಗಳನ್ನು ವ್ಯಾಖ್ಯಾನಿಸಿವೆ ಮತ್ತು ಹೋಟೆಲ್ ಆ ನಿರ್ದಿಷ್ಟ ರೀತಿಯ ಅಗತ್ಯಗಳನ್ನು ಪೂರೈಸಬೇಕಾಗಿದೆ ಉದಾಹರಣೆಗೆ ವ್ಯಾಪಾರ ಪ್ರಯಾಣಿಕರಿಗೆ ಕೋಣೆಯಲ್ಲಿ ಇಂಟರ್ನೆಟ್ ಸೌಲಭ್ಯದ ಅವಶ್ಯಕತೆ ಇರುತ್ತದೆ ಮತ್ತು ಹೋಟೆಲ್ನಲ್ಲಿ ವ್ಯಾಪಾರ ಸಮ್ಮೇಳನಗಳ ಸೌಲಭ್ಯವನ್ನು ಹೊಂದಲು ಬಯಸುತ್ತಾರೆ ಮತ್ತೊಂದೆಡೆ ರಜಾ ಪ್ರವಾಸೋದ್ಯಮ ಆಧಾರಿತ ಹೋಟೆಲ್ ಕಡಲತೀರದ ಮೇಲೆ ಅಥವಾ ಎಲ್ಲೋ ಅಲ್ಲಿ ಸಾಕಷ್ಟು ಹಸಿರು ದೃಶ್ಯಾವಳಿಗಳಿವೆ ಮತ್ತು ಕಡಿಮೆ ಜನಸಂದಣಿ ಇದ್ದ ಕಡೆ ಆದ್ದರಿಂದ ಹೋಟೆಲ್ ಅನ್ನು ಮರು ವಿಭಾಗ ಮಾಡುವ ಕೆಲವು ವಿಧಾನಗಳು ಇವು ಹೋಟೆಲ್ಗಳನ್ನು ಮೇಲ್ವರ್ಗ ಮೇಲಿನ ಮಧ್ಯಮ ಮತ್ತು ಮಧ್ಯಮ ಮುಂತಾದ ಸಾಮಾಜಿಕ ವರ್ಗೀಕರಣದಿಂದ ವಿಂಗಡಿಸಬಹುದು ಮತ್ತು ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಂತಹ ಆಹಾರ ಆಯ್ಕೆಯ ಆಧಾರದ ಮೇಲೆ ಆದ್ದರಿಂದ ಇದು ಬಹುತೇಕ ಎಲ್ಲಾ ಹೋಟೆಲ್ಗಳು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಆಹಾರವನ್ನು ಒದಗಿಸುತ್ತದೆ ಮತ್ತು ಕೆಲವು ಹೋಟೆಲ್ಗಳು ಕಟ್ಟುನಿಟ್ಟಾಗಿ ಮಾಂಸಾಹಾರಿ ಮತ್ತು ಕಟ್ಟುನಿಟ್ಟಾಗಿ ಸಸ್ಯಾಹಾರಿಗಳಾಗಿವೆ ಆ ಹೋಟೆಲ್ಗಳು ಆ ಪ್ರದೇಶದ ಸಮಾಜದ ಸಂಸ್ಕೃತಿಯನ್ನು ಅವಲಂಬಿಸಿರುತ್ತದೆ ಹೋಟೆಲ್ ಮಾರ್ಕೆಟಿಂಗ್ ಮಿಶ್ರಣ ಆದ್ದರಿಂದ ಇಲ್ಲಿ 4 ಪಿಗಳು ಆದ್ದರಿಂದ ಉತ್ಪನ್ನ ಹೋಟೆಲ್ ಉತ್ಪನ್ನವು ವಸತಿ ಆಹಾರ ಮತ್ತು ಪಾನೀಯ ಮನರಂಜನೆ ಮತ್ತು ಆರೋಗ್ಯ ಅಂಗಡಿಗಳು ಪಾರ್ಕಿಂಗ್ ಸೌಲಭ್ಯ ವೈ ಫೈ ಮುಂತಾದ ಹಲವಾರು ಘಟಕಗಳನ್ನು ಹೊಂದಿದೆ ಆದಾಗ್ಯೂ ಈ ಎಲ್ಲವುಗಳಲ್ಲಿ ವಸತಿ ಮತ್ತು ಆಹಾರವು ಪ್ರಾಥಮಿಕ ಅಂಶಗಳಾಗಿವೆ ಆದ್ದರಿಂದ ಅದು ಮುಖ್ಯ ಉತ್ಪನ್ನ ಮುಖ್ಯ ಉತ್ಪನ್ನವಾಗಿದೆ ಆದ್ದರಿಂದ ಅದು ಬೆಲೆಗೆ ಬರುತ್ತದೆ ಕೆಲವು ನಿರ್ದಿಷ್ಟ ಉದ್ದೇಶಗಳನ್ನು ಹೊರತುಪಡಿಸಿ ಹೋಟೆಲ್ಗೆ ಭೇದಾತ್ಮಕ ಬೆಲೆ ನಿಗದಿಪಡಿಸುವುದು ಕಷ್ಟ ಈ ರೀತಿಯ ಸುಂಕಗಳಲ್ಲಿನ ವ್ಯತ್ಯಾಸಗಳು ಗರಿಷ್ಠ ಮತ್ತು ನೇರ ಋತುವಿನಲ್ಲಿ ಜನರನ್ನು ಆಕರ್ಷಿಸುವ ಸಲುವಾಗಿ ಮತ್ತು ವಿಶೇಷ ಸಂದರ್ಭ ಗುಂಪು ಬುಕಿಂಗ್ ಕಾರ್ಪೊರೇಟ್ ಬುಕಿಂಗ್ ಆಗಿರಬಹುದು ಮತ್ತು ನಾವು ಯಾವ ಲಾಭವನ್ನು ಪಡೆಯುತ್ತೇವೆ ಎಂದು ಲೆಕ್ಕಹಾಕುವ ಮೂಲಕ ಹೋಟೆಲ್ ಗರಿಷ್ಠ ಲಾಭವನ್ನು ಗಳಿಸುತ್ತದೆ ಆ ಲೆಕ್ಕಾಚಾರಗಳಿಂದ ಇಳುವರಿ ನಿರ್ವಹಣೆ ಇತ್ಯಾದಿಗಳ ಲೆಕ್ಕಾಚಾರಗಳಂತೆ ಬೆಲೆ ನಿಗದಿಪಡಿಸಲಾಗುತ್ತದೆ ಹೋಟೆಲ್ ಉದ್ಯಮವು ಬಹಳ ವಿಶಿಷ್ಟವಾಗಿದೆ ಉತ್ಪನ್ನವನ್ನು ಈಗಾಗಲೇ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಧರಿಸಲಾಗಿದೆ ಇಲ್ಲಿ ಆಗಾಗ್ಗೆ ಬೆಲೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ವಿತರಣೆ ಸೀಮಿತವಾಗಿದೆ ಸಂವಹನ ಇದು ಮಾರ್ಕೆಟಿಂಗ್ ಚಟುವಟಿಕೆಯ ಪ್ರಮುಖ ಅಂಶವಾಗಿದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹೆಜ್ಜೆ ಮುಂದಿಡಲು ಸಮಗ್ರ ಮಾರ್ಕೆಟಿಂಗ್ ಸಂವಹನ ವಿಧಾನವನ್ನು ಕೈಗೊಳ್ಳುವುದು ಅವಶ್ಯಕ ಆದ್ದರಿಂದ ನಾವು ಮೊದಲೇ ಚರ್ಚಿಸಿದಂತೆ ಸೂಚಕ ಮಾರ್ಕೆಟಿಂಗ್ ಸಂವಹನ ಎಂದರೆ ಸಂವಹನದ ಆರು ಅಂಶಗಳು ಸಂದೇಶ ಮಾಧ್ಯಮ ಇತ್ಯಾದಿ ಮತ್ತು 6M ಗಳು ಇವೆ ಮತ್ತು ಮಾರಾಟದ ಪ್ರಚಾರಗಳು ಜಾಹೀರಾತುಗಳು ಮತ್ತು ಬೆಲೆ ರಿಯಾಯಿತಿಗಳು ಡಿಸ್ಕೌಂಟ್ಗಳು ರೀಬೇಟ ಮುಂತಾದ ಸಂವಹನದ ಆರು ಅಂಶಗಳಿವೆ ಆದ್ದರಿಂದ ಈ ರೀತಿಯ ಪ್ರಚಾರಗಳನ್ನು ಯಾವ ರೀತಿಯ ಗ್ರಾಹಕರು ಬೇಕು ಎಬುದನ್ನು ನೋಡಿ ಮಾಡಬೇಕು ಮತ್ತು ಈ ರೀತಿಯ ಸಂವಹನಕ್ಕಾಗಿ ಗ್ರಾಹಕರು ವಿಶೇಷವಾಗಿ ಏನು ಇಷ್ಟಪಡುತ್ತಾರೆ ಎಂಬುದರ ಮೇಲೆ ವಿಶೇಷವಾಗಿ ಕ್ಲಿಎಂಟಲ್ ಇರುತ್ತಾರೆ ಆದ್ದರಿಂದ ಇದು ಹೋಟೆಲ್ ಉದ್ಯಮದಿಂದ ಸಂಯೋಜಿತ ಮಾರ್ಕೆಟಿಂಗ್ ಸಂವಹನ ಆದ್ದರಿಂದ ನಾವು ಈಗ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಸೇವೆಗಳಿಗೆ ಬಂದಿದ್ದೇವೆ ಆದ್ದರಿಂದ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಸೇವೆಗಳಲ್ಲಿ ನಾವು ವಿಮಾನಯಾನ ಸೇವಾ ಮಾರ್ಕೆಟಿಂಗ್ ಅನ್ನು ನೋಡಲಿದ್ದೇವೆ ಪರಿಚಯವಾಗಿ ಭಾರತದಲ್ಲಿ ಇತ್ತೀಚಿನ ದಶಕಗಳಲ್ಲಿ ವಿಮಾನಯಾನ ಉದ್ಯಮವು ವೇಗವಾಗಿ ವಿಕಸನಗೊಂಡಿದೆ ಎಂದು ನಾವು ಹೇಳಬಹುದು ಇದು ಕಳೆದ ಶತಮಾನದ ಆರಂಭದಲ್ಲಿ ಐಷಾರಾಮಿ ಪ್ರಯಾಣದ ರೂಪವಾಗಿತ್ತು ಆದರೆ ಇದು ಇಂದು ಪ್ರಯಾಣದ ಸಾಮಾನ್ಯ ವಿಧಾನಗಳಲ್ಲಿ ಒಂದಾಗಿದೆ ಇತ್ತೀಚಿನ ದಿನಗಳಲ್ಲಿ ದೇಶದ ಜನರ ಆದಾಯದಲ್ಲಿ ವಿವೇಚನೆ ಆದಾಯ ಹೆಚ್ಚಾಗಿದೆ ವಿಮಾನದ ಮೂಲಕ ಪ್ರಯಾಣಿಸಲು ಮತ್ತು ಸಾಕಷ್ಟು ಸಮಯವನ್ನು ಉಳಿಸಲು ಜನರು ವಿಮಾನ ನಿಲ್ದಾಣಗಳಿಗೆ ಸೇರುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಸ್ಪರ್ಧೆಯು ತೀವ್ರವಾಗಿದೆ ಮತ್ತು ಆದ್ದರಿಂದ ಮಾರ್ಕೆಟಿಂಗ್ ಅಗತ್ಯವನ್ನು ಅನುಭವಿಸಲಾಗಿದೆ ವಿಮಾನಯಾನ ವ್ಯವಹಾರವು ಒಂದು ಸಂಕೀರ್ಣ ವಿದ್ಯಮಾನವಾಗಿದೆ ಇದು ಸಾರಿಗೆ ಉದ್ಯಮದ ಒಂದು ಭಾಗವಾಗಿದ್ದರೂ ವಿಮಾನಯಾನ ಸಂಸ್ಥೆಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ವಿಮಾನಯಾನ ಉದ್ಯಮದಲ್ಲಿ ಮಾರ್ಕೆಟಿಂಗ್ ತಂತ್ರ ಏನು ವಿಮಾನಯಾನ ಸಂಸ್ಥೆಗಳಿಗೆ ಅನ್ವಯವಾಗುವ ಮಾರ್ಕೆಟಿಂಗ್ ತತ್ವಗಳು ಇತರ ಯಾವುದೇ ಉತ್ಪನ್ನಗಳಂತೆಯೇ ಇರುತ್ತವೆ ಏಕೆಂದರೆ ವಿಮಾನಯಾನ ಮಾರಾಟಗಾರನು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸಬೇಕಾಗುತ್ತದೆ ಇದು ಹಾಳಾಗಬಹುದಾದ ಸರಕು ಏಕೆಂದರೆ ವಿಮಾನವು ಒಮ್ಮೆ ನೆಲದಿಂದ ಹೊರಟುಹೋದರೆ ಭರ್ತಿಯಾಗದ ಆಸನಗಳು ಖಾಲಿ ಇರುತ್ತವೆ ಮತ್ತು ಆ ದಿನ ಹಾರಾಟ ನಡೆಸುತ್ತಿರುವ ವಿಮಾನಯಾನ ಸಂಸ್ಥೆಗೆ ಒಂದು ರೀತಿಯ ನಷ್ಟವಾಗುತ್ತದೆ ಹೆಚ್ಚು ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಗ್ರಾಹಕರು ಸುಲಭವಾಗಿ ಮತ್ತೊಂದು ವಿಮಾನಯಾನ ಸಂಸ್ಥೆಗಳಿಗೆ ಬದಲಾಗಬಹುದು ಮೊದಲನೆಯದಾಗಿ ನಾವು ಮಾರುಕಟ್ಟೆಯನ್ನು ಪತ್ತೆ ಮಾಡುತ್ತೇವೆ ಮತ್ತು ಆದಾಯ ಶಿಕ್ಷಣ ಮತ್ತು ಆದ್ಯತೆಗೆ ಅನುಗುಣವಾಗಿ ಅವುಗಳನ್ನು ವಿಭಾಗಿಸುತ್ತೇವೆ ಮಾರುಕಟ್ಟೆ ಗುರುತಿಸುವಿಕೆಯ ನಂತರ ನಾವು ಸಂಭಾವ್ಯ ಗ್ರಾಹಕರೊಂದಿಗೆ ಜಾಹೀರಾತು ಸಾರ್ವಜನಿಕ ಸಂಪರ್ಕ ನೇರ ಮೇಲ್ ಮಾರಾಟ ಕರೆಗಳ ಮೂಲಕ ಸಂವಹನ ನಡೆಸುತ್ತೇವೆ ಟ್ರಾವೆಲ್ ಏಜೆನ್ಸಿಗಳ ಮೂಲಕ ಮಾರ್ಕೆಟಿಂಗ್ ಮಾಡಬೇಕಾಗಿದೆ ಆದ್ದರಿಂದ ಮಾರ್ಕೆಟಿಂಗ್ ಪ್ರಕ್ರಿಯೆಯಲ್ಲಿ ವಿಮಾನಯಾನ ಸಂಸ್ಥೆಗಳಿಗೆ ಹೆಚ್ಚಾಗಿ ಟ್ರಾವೆಲ್ ಏಜೆನ್ಸಿಗಳು ಸಹಾಯ ಮಾಡುತ್ತವೆ ಅವು ವಿಮಾನಯಾನ ಸಂಸ್ಥೆಗಳ ಮುಖ್ಯ ಮಾರ್ಕೆಟಿಂಗ್ ಅಸ್ತ್ರವಾಗಿವೆ ಆನ್ಲೈನ್ ಟ್ರಾವೆಲ್ ಬುಕಿಂಗ್ ಸೇವಾ ಪೂರೈಕೆದಾರರು ವಿಮಾನಯಾನ ಮಾರುಕಟ್ಟೆಯಲ್ಲಿ ಪ್ರಮುಖ ಪಾಲುದಾರರಾಗಿದ್ದಾರೆ ಹೆಚ್ಚಿದ ಲ್ಯಾಪ್ಟಾಪ್ ಬಳಕೆದಿಂದ ಜನರ ಕೈಲಿರುವ ಮೊಬೈಲಿಂದ ಅವರು ವೆಬ್ ಚೆಕಿಂಗ್ ವೆಬ್ ಟಿಕೆಟಿಂಗ್ಗಾಗಿ ಹೋಗುತ್ತಿದ್ದಾರೆ ಆದ್ದರಿಂದ ಈ ರೀತಿಯ ಚಟುವಟಿಕೆಯು ಗ್ರಾಹಕರಿಗೆ ತಮ್ಮನ್ನು ತೃಪ್ತಿಪಡಿಸಿಕೊಳ್ಳಲು ಹೆಚ್ಚಿನ ಶಕ್ತಿಯನ್ನು ನೀಡಿರಬಹುದು ಆಸನಗಳಿಗೆ ಅವರು ಯಾವ ರೀತಿಯ ಆಸನಗಳಿಗೆ ಪಾವತಿಸಲಿದ್ದಾರೆ ಮತ್ತು ಅವರು ಯಾವ ರೀತಿಯ ಊಟಕ್ಕೆ ಪಾವತಿಸಲಿದ್ದಾರೆ ಎಂಬ ಬಗ್ಗೆ ಮತ್ತು ವಿಮಾನಯಾನ ಸಂಸ್ಥೆಗಳು ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ಜನರಿಗೆ ವಿಭಿನ್ನ ರೀತಿಯ ಊಟ ಒದಗಿಸಲು ಸಾಧ್ಯವಾಗುತ್ತದೆ ಮಾರ್ಕೆಟಿಂಗ್ನಲ್ಲಿ ಸಹಾಯ ಹಸ್ತ ನೀಡಲು ವಿಮಾನಯಾನ ಸಂಸ್ಥೆಗಳು ಟ್ರಾವೆಲ್ ಏಜೆನ್ಸಿಗಳಿಗೆ ಆರ್ಥಿಕ ಪ್ರೋತ್ಸಾಹವನ್ನು ನೀಡುತ್ತವೆ ಒಕ್ಕೂಟಗಳ ಮೂಲಕ ಮಾರ್ಕೆಟಿಂಗ್ ಇತ್ತೀಚಿನ ದಿನಗಳಲ್ಲಿ ವಿಮಾನಯಾನ ಆಟಗಾರರು ತಮ್ಮದೇ ಆದ ಟ್ರಾವೆಲ್ ಏಜೆನ್ಸಿ ಅಥವಾ ವೆಬ್ಸೈಟ್ ಅನ್ನು ತೆರೆದಿದ್ದಾರೆ ಮತ್ತು ವಿಶೇಷ ದರಗಳಲ್ಲಿ ತಮ್ಮ ಟಿಕೆಟ್ಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದ್ದಾರೆ ಮತ್ತೊಂದು ಬೆಳವಣಿಗೆಯೆಂದರೆ ವಿಮಾನಯಾನ ಸಂಸ್ಥೆಗಳಿಗೆ ಚೌಕಾಶಿ ಶಕ್ತಿಯನ್ನು ಪಡೆಯುವ ಉದ್ದೇಶದಿಂದ ಅಂಗಸಂಸ್ಥೆ ಟ್ರಾವೆಲ್ ಏಜೆನ್ಸಿಗಳನ್ನು ಒಳಗೊಂಡಿರುವ ಒಕ್ಕೂಟಗಳ ರಚನೆ ಸಿಆರ್ಎಸ್ ಕೇಂದ್ರ ಮೀಸಲಾತಿ ವ್ಯವಸ್ಥೆಗಳ ಮೂಲಕ ಮಾರ್ಕೆಟಿಂಗ್ ಈ ಸಿಆರ್ಎಸ್ ಸಾವಿರಾರು ಮಾರ್ಗಗಳು ಮತ್ತು ದರಗಳನ್ನು ಪಟ್ಟಿ ಮಾಡುತ್ತದೆ ಮತ್ತು ಸಂಕೀರ್ಣವಾದ ಪ್ರಯಾಣದ ವಿವರಗಳನ್ನು ನಿರ್ಮಿಸಲು ಮತ್ತು ಅದರ ಡೇಟಾಬೇಸ್ನಿಂದ ಅವುಗಳಿಗೆ ಬೆಲೆಯಿಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಮಾರ್ಕೆಟಿಂಗ್ ಈ ವೆಬ್ಸೈಟ್ಗಳ ಕೈಯಲ್ಲಿದೆ ಅದು ಯಾವ ವಿಮಾನಯಾನ ಸಂಸ್ಥೆಗಳು ಸ್ಥಳದಿಂದ ಸ್ಥಳಕ್ಕೆ ಹಾರಾಟ ನಡೆಸುತ್ತವೆ ಎಂಬುದನ್ನು ತಿಳಿಸುತ್ತದೆ ಅವುಗಳ ಬೆಲೆ ವಿವರಗಳೊಂದಿಗೆ ಆದ್ದರಿಂದ ಮಾರ್ಕೆಟಿಂಗ್ ಮತ್ತು ಆಗಾಗ್ಗೆ ಹಾರುವ ಕಾರ್ಯಕ್ರಮಗಳು ಇದು ಮಾರ್ಕೆಟಿಂಗ್ ತಂತ್ರದ ಒಂದು ಭಾಗವಾಗಿದೆ ಆಗಾಗ್ಗೆ ಹಾರುವ ಕಾರ್ಯಕ್ರಮಗಳು ಪ್ರಯಾಣಿಕರಿಗೆ ಅಥವಾ ಅವನ ಕುಟುಂಬಕ್ಕೆ ಉಚಿತ ಅಥವಾ ರಿಯಾಯಿತಿ ಪ್ರಯಾಣವನ್ನು ಪ್ರಯಾಣದ ಸಂಖ್ಯೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೀಡುತ್ತದೆ ಈ ಕಾರ್ಯಕ್ರಮವು ಪ್ರಯಾಣಿಕರಿಗೆ ತನ್ನ ಉದ್ಯೋಗದಾತ ವೆಚ್ಚದಲ್ಲಿ ಹೆಚ್ಚಿನ ಶುಲ್ಕದಲ್ಲಿ ಹಾರಲು ಒಂದು ತಾರ್ಕಿಕತೆಯನ್ನು ಒದಗಿಸುತ್ತದೆ ಕೆಲವು ಅನಿವಾರ್ಯ ಪರಿಸ್ಥಿತಿಯಿಂದಾಗಿ ದಟ್ಟಣೆಯ ಕುಸಿತದಿಂದ ಹೊರಬರಲು ಬೊನಾನ್ಜಾಗಳನ್ನು ಮಾರಾಟ ಮಾಡುವುದು ವಿಮಾನಯಾನ ಕಂಪನಿಯು ಅಭೂತಪೂರ್ವ ಪ್ರಚಾರವನ್ನು ಕೈಗೊಂಡಿತು ವಿಮಾನಯಾನವು ನೆಲಕ್ಕ್ಕಿಳಿದಾಗ ಆಹಾರವನ್ನು ಒದಗಿಸುವುದು ಇತ್ಯಾದಿ ವಿಮಾನಯಾನವು ಸಮಯಕ್ಕೆ ಸರಿಯಾಗಿ ಹಾರದಿದ್ದಾಗ ವಸತಿ ಸೌಕರ್ಯಗಳನ್ನು ಒದಗಿಸುತ್ತದೆ ಜಾಹೀರಾತಿನ ಮೂಲಕ ಮಾರ್ಕೆಟಿಂಗ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಮತ್ತು ಕಡಿಮೆ ಉತ್ಪನ್ನ ವ್ಯತ್ಯಾಸದ ಯುಗದಲ್ಲಿ ಜಾಹೀರಾತು ಪ್ರಮುಖ ಪಾತ್ರ ವಹಿಸುತ್ತದೆ ವಿಮಾನಯಾನವು ತನ್ನ ಇಮೇಜ್ ದಕ್ಷತೆ ಮತ್ತು ಸೇವೆಯನ್ನು ಇತರರಿಗಿಂತ ಉತ್ತಮವಾಗಿ ಸಾಬೀತುಪಡಿಸಲು ಯೋಜಿಸಬೇಕಾಗಿದೆ ಆದ್ದರಿಂದ ಚಿತ್ರ ಮತ್ತು ದಕ್ಷತೆ ಮತ್ತು ಸೇವೆಯು ಇತರರಿಗಿಂತ ಉತ್ತಮವಾಗಿ ಮಾಡಬೇಕಾಗಿದೆ ಆದ್ದರಿಂದ ಈ ವಿಮಾನಯಾನ ಸೇವೆಗೆ ಸಾಕಷ್ಟು ಒತ್ತು ನೀಡಲಾಗಿದೆ ಸಾರಾಂಶವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಸರ್ಕಾರ ನಡೆಸುವ ಭಾರತೀಯ ವಿಮಾನಯಾನ ಸಂಸ್ಥೆಗಳ ಏಕಸ್ವಾಮ್ಯವನ್ನು ಕೊನೆಗೊಳಿಸಲು ಹೊಸ ಆರಂಭವನ್ನು ಮಾಡಲಾಗಿದೆ ಮತ್ತು ಅನೇಕ ದೇಶೀಯ ಮತ್ತು ವಿದೇಶಿ ಆಟಗಾರರು ಪ್ರಸಾರಕ್ಕೆ ತೆರೆ ದುಕೊಂಡಿದ್ದಾರೆ ಎಂದು ನಾವು ನೋಡುತ್ತೇವೆ ಈಗ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಮೂಲತಃ ಏರ್ ಇಂಡಿಯಾದೊಂದಿಗೆ ವಿಲೀನಗೊಂಡಿವೆ ಮತ್ತು ಏರ್ ಇಂಡಿಯಾ ಸ್ಟಾರ್ ಏರ್ಲೈನ್ಸ್ ಗುಂಪಿನ ಭಾಗವಾಗಿದೆ ಮತ್ತು ಅದರೊಂದಿಗೆ ಸಾಕಷ್ಟು ಬದಲಾವಣೆಗಳು ನಡೆಯುತ್ತಿವೆ ಆಸನಗಳು ತರ್ಕಬದ್ಧಗೊಳಿಸಲ್ಪಟ್ಟಿವೆ ಇದರಿಂದಾಗಿ ವಿಮಾನಡಾ ಆಸನಗಳು ತುಂಬಲ್ಪಟ್ಟು ವಿಮಾನ ನಿಲ್ದಾಣವನ್ನು ಬಿಡುತ್ತವೆ ಆದ್ದರಿಂದ ಆ ನಿರ್ದಿಷ್ಟ ಮಾರ್ಗದಲ್ಲಿ ಯಾವುದೇ ನಷ್ಟವಾಗುವುದಿಲ್ಲ ಆದರೆ ಯಾವ ಮಾರ್ಗಗಳಲ್ಲಿ ಸಾಕಷ್ಟು ಪ್ರಯಾಣಿಕರು ಲಭ್ಯವಿರುವುದಿಲ್ಲವೋ ಅಲ್ಲಿ ಆಸನಗಳು ದುಬಾರಿಯಾಗುತ್ತವೆ ಮತ್ತು ಉದ್ಯೋಗದಾತರು ಪ್ರಯಾಣಕ್ಕಾಗಿ ಪಾವತಿಸುವ ಜನರು ಮಾತ್ರ ಅಂತಹ ಜನರು ವಿಮಾನಯಾನ ಮಾಡುತ್ತಾರೆ ಪ್ರವಾಸೋದ್ಯಮ ಮತ್ತು ಪ್ರಯಾಣ ಸೇವೆಗಳು ಈಗ ನಾವು ಪ್ರಯಾಣ ಸೇವಾ ಮಾರ್ಕೆಟಿಂಗ್ ಅನ್ನು ನೋಡೋಣ ಟ್ರಾವೆಲ್ ಏಜೆಂಟರು ಗಮ್ಯಸ್ಥಾನಕ್ಕೆ ಪ್ರಯಾಣಿಸುವ ಅಗತ್ಯವನ್ನು ಸೃಷ್ಟಿಸುವುದಲ್ಲದೆ ಹೋಟೆಲ್ಗಳು ವಾಹಕಗಳು ಮತ್ತು ಇತರ ಯಾವುದೇ ಸಂಬಂಧಿತ ವ್ಯವಹಾರಗಳಿಗೆ ಇತರ ಯಾವುದೇ ಸಂಬಂಧಿತ ವ್ಯವಹಾರಗಳಿಗೆ ವ್ಯಾಪಾರವನ್ನು ನೀಡುತ್ತಾರೆ ಟ್ರಾವೆಲ್ ಏಜೆಂಟ್ ಎನ್ನುವುದು ಪ್ರಯಾಣಿಕ ಮತ್ತು ಉಳಿದವರ ನಡುವಿನ ಪ್ರಮುಖ ಕೊಂಡಿಯಾಗಿದೆ ಆದ್ದರಿಂದ ಪ್ರಯಾಣ ಸೇವೆಗಳ ಮಾರ್ಕೆಟಿಂಗ್ನ ಈ ಏಳು ಸಿ 7ಗಳಿವೆ ಮೊದಲನೆಯದು ಸಾಮರ್ಥ್ಯ ಸಾಮರ್ಥ್ಯವು ಉನ್ನತ ಸಿಬ್ಬಂದಿ ಬಲವಾದ ಮೇಲ್ವಿಚಾರಣೆ ಪರಿಣಾಮಕಾರಿ ವ್ಯವಸ್ಥೆಗಳು ಮತ್ತು ನಿಯಂತ್ರಣಗಳು ಸ್ಟ್ರೀಟ್ ಸ್ಮಾರ್ಟ್ ಮಾಸ್ಟರ್ ಫಿಕ್ಸ್ ಇಟ್ ಲೇಬಲ್ ಮಾಡುವುದಕ್ಕಿಂತ ತಾಂತ್ರಿಕ ಸಾಮರ್ಥ್ಯಕ್ಕೆ ಇಲ್ಲಿ ಸಾಮರ್ಥ್ಯವು ಸಂಬಂಧಿಸಿದೆ ವಿಶ್ವಾಸಾರ್ಹತೆ ವಿಶ್ವಾಸಾರ್ಹತೆಯು ಟ್ರಾವೆಲ್ ಏಜೆಂಟ್ ಮಾರುಕಟ್ಟೆ ಸ್ಥಳದಲ್ಲಿ ಹೊಂದಬಹುದಾದ ಪ್ರಬಲ ಮಿತ್ರ ಆದ್ದರಿಂದ ಟ್ರಾವೆಲ್ ಏಜೆಂಟ್ ತನ್ನ ವಿಶ್ವಾಸಾರ್ಹತೆಯನ್ನು ತೋರಿಸಬೇಕಾಗಿದೆ ಟ್ರಾವೆಲ್ ಏಜೆಂಟ್ ಮಾಲೀಕರಿಗೆ ಅಥವಾ ಪ್ರಯಾಣಿಕರಿಗಾಗಿ ಅತ್ಯಂತ ಪರಿಣಾಮಕಾರಿ ಹೆಚ್ಚು ಪರಿಣಾಮಕಾರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ ದಳ್ಳಾಲಿ ಅವರು ನೀಡುವ ಅಂತಿಮ ಉತ್ಪನ್ನದ ಮೇಲೆ ಕಡಿಮೆ ನಿಯಂತ್ರಣವನ್ನು ಹೊಂದಿರುತ್ತಾರೆ ಮಾರುಕಟ್ಟೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬೇಕು ಆತ್ಮವಿಶ್ವಾಸ ಉತ್ತಮ ಟ್ರಾವೆಲ್ ಏಜೆಂಟ್ ತನ್ನ ತಾಂತ್ರಿಕ ಮತ್ತು ವ್ಯವಸ್ಥಾಪಕ ಕೌಶಲ್ಯದ ಬಗ್ಗೆ ವಿಶ್ವಾಸ ಹೊಂದಿದ್ದರೆ ತನ್ನ ಕ್ಲೈಂಟ್ ಮತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ತಂತ್ರಗಳನ್ನು ಮತ್ತು ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಸ್ಥಿರತೆ ಸರಕುಗಳನ್ನು ಮಾರಾಟ ಮಾಡುವಾಗ ಗುಣಮಟ್ಟದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಸುಲಭ ಆದರೆ ಸ್ಪಷ್ಟವಾದ ನಿಯತಾಂಕಗಳಿಗೆ ದೃಢೀಕರಿಸದ ಮತ್ತು ಗ್ರಹಿಕೆಯ ಪಕ್ಷಪಾತವನ್ನು ಹೊಂದಿರುವ ಸೇವೆಗಳನ್ನು ಮಾರಾಟ ಮಾಡುವುದು ತುಂಬಾ ಕಷ್ಟ ಗ್ರಾಹಕೀಕರಣ ಪ್ರತಿಯೊಬ್ಬರೂ ಯಾವಾಗಲೂ ಇಷ್ಟಪಡುವ ಅಥವಾ ಇಷ್ಟಪಡದ ಯಾವುದೇ ವಿಮಾನಯಾನ ಸಂಸ್ಥೆಗಳಿಲ್ಲ ಪ್ರತಿಯೊಬ್ಬ ಕ್ಲೈಂಟ್ಗೆ ವಿಶೇಷ ದೃಷ್ಟಿಕೋನವಿದೆ ಮತ್ತು ಅವರು ಟ್ರಾವೆಲ್ ಏಜೆನ್ಸಿಯನ್ನು ಬಯಸುತ್ತಾರೆ ಅದು ಅವರಿಗೆ ಅರ್ಥವಾಗುವಂತಹ ಭರವಸೆ ನೀಡುತ್ತದೆ ಆದ್ದರಿಂದ ಗ್ರಾಹಕರನ್ನು ಉಳಿಸಿಕೊಳ್ಳಲು ಗ್ರಾಹಕೀಕರಣ ಮುಖ್ಯವಾಗಿದೆ ಕಾಳಜಿಸಾಕಷ್ಟು ಕಾಳಜಿಯನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕ್ಲೈಂಟ್ಗೆ ಮನವರಿಕೆಯಾದರೆ ನಂತರ ಸಂಭವಿಸಬಹುದಾದ ಸಮಸ್ಯೆಗಳು ಮತ್ತು ಹತಾಶೆಗೆ ಏಜೆನ್ಸಿಯನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ ಎಂದು ನಂಬಲಾಗಿದೆ ಎಲ್ಲಾ ಗುಂಡಿಗಳನ್ನು ಒತ್ತಿದರೂ ಯಂತ್ರೋಪಕರಣಗಳು ಸ್ಥಿರವಾಗಿ ಉಳಿದಿರುವಾಗ ಬಲವಾಗಿ ಹೊಡೆಯಬಹುದು ಅಥವಾ ತೇಪೆ ಹಾಕಬಹುದು ಹಲವಾರು ತತ್ವಗಳಿಂದ ರೂಪಿಸಲಾದ ಕಾರ್ಯಾಚರಣಾ ವ್ಯವಸ್ಥೆಯ ಬಹುಸಂಖ್ಯೆಯನ್ನು ಗಮನಿಸಿದರೆ ರದ್ದತಿ ವಿಳಂಬ ಮತ್ತು ಸುಂಕ ಪರಿಷ್ಕರಣೆಯಂತಹ ಯಾವುದಾದರೂ ತಪ್ಪು ಸಂಭವಿಸಬಹುದು ಟ್ರಾವೆಲ್ ಏಜೆಂಟರಿಗೆ ಮಾರ್ಕೆಟಿಂಗ್ ಸವಾಲುಗಳು ಕಡಿಮೆ ಸಾಮಾನ್ಯ ಅರಿವು ತೀವ್ರ ಸ್ಪರ್ಧೆ ಕಳಪೆ ಮೂಲಸೌಕರ್ಯ ಮತ್ತು ನಿಯಂತ್ರಣದ ಕೊರತೆ ಸಾರಾಂಶವಾಗಿ ನಾವು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಭಾರತದಲ್ಲಿ ಪ್ರಯಾಣದ ವ್ಯಾಪಾರವು ವೇಗವಾಗಿ ಆದರೆ ಅನಿಯಂತ್ರಿತ ರೀತಿಯಲ್ಲಿ ಬೆಳೆದಿರುವುದನ್ನು ನಾವು ನೋಡುತ್ತೇವೆ ಜೆನೆರಿಕ್ ಅಂಶಗಳು ಏಳು ಸಿ ಗಳು ಮತ್ತು ನಿರ್ದಿಷ್ಟ ಅಂಶಗಳು ಮಾರಾಟಗಾರ ಮತ್ತು ಅವನು ಅಥವಾ ಅವಳು ಮನವರಿಕೆ ಮಾಡಲು ಪ್ರಯತ್ನಿಸುತ್ತಿರುವ ವ್ಯಕ್ತಿಯಿಂದ ಹೆಚ್ಚು ಸ್ಪಷ್ಟವಾಗಿ ಗುರುತಿಸಲ್ಪಡುತ್ತವೆ ಇತರರ ಕಾರ್ಯಕ್ಷಮತೆಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿರುವ ಹೆಚ್ಚು ವೈಯಕ್ತಿಕಗೊಳಿಸಿದ ಸೇವಾ ಕಾರ್ಯವಾಗಿದೆ ಆದ್ದರಿಂದ ಯಶಸ್ವಿ ಪ್ರಯಾಣ ಸೇವಾ ಮಾರಾಟಗಾರಒಬ್ಬ ವೃತ್ತಿಪರ ವ್ಯಾಪಾರದ ಕಡ್ಡಾಯಗಳನ್ನು ಗುರುತಿಸುವ ಮತ್ತು ತಮ್ಮ ಗ್ರಾಹಕರನ್ನು ಮನವೊಲಿಸಲು ಮತ್ತು ತೃಪ್ತಿಪಡಿಸಲು ಸಮರ್ಥನಿದ್ದಾನೆ ಆದ್ದರಿಂದ ರೈಲ್ವೆ ಸೇವಾ ಮಾರ್ಕೆಟಿಂಗ್ಗೆ ಬರುತ್ತಿದೆ ಭಾರತೀಯ ರೈಲ್ವೆ ಯಾವಾಗಲೂ ತಮ್ಮ ಸೇವೆಗಳಿಗೆ ಯಾವುದೇ ಸ್ಪರ್ಧೆ ಇಲ್ಲ ಎಂಬ ಪ್ರಮೇಯದಲ್ಲಿ ಕೆಲಸ ಮಾಡಿತು ತಮ್ಮ ಸೇವೆಗಳ ಬೇಡಿಕೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನದಾಗಿರುವುದರಿಂದ ಅವರಿಗೆ ಮಾರ್ಕೆಟಿಂಗ್ ಅಗತ್ಯವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು ಅದೇನೇ ಇದ್ದರೂ ಭಾರತೀಯ ರೈಲ್ವೆ ಸೇವೆ ಇತರ ಸಾರಿಗೆ ವಿಧಾನಗಳೊಂದಿಗೆ ಸ್ಪರ್ಧಿಸುತ್ತಿದೆ ರೈಲ್ವೆ ಸೇವೆಗೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ನವೀಕರಿಸಬೇಕಾದ ಪ್ರಮುಖ ಅಂಶವೆಂದರೆ ಬೆಲೆ ಭಾರತೀಯ ರೈಲ್ವೆಯ ಅರೆ ಏಕಸ್ವಾಮ್ಯ ಮತ್ತು ಬೇಡಿಕೆ ಪೂರೈಕೆ ಸಿಂಡ್ರೋಮ್ನಿಂದಾಗಿ ಇತರ ಮಾರ್ಕೆಟಿಂಗ್ ಅಂಶಗಳು ಸೀಮಿತ ವ್ಯಾಪ್ತಿಯನ್ನು ಹೊಂದಿವೆ ಪೂರೈಕೆಗಿಂತ ಹೆಚ್ಚಿನ ಬೇಡಿಕೆ ಇದೆ ಎಂದು ಎಲ್ಲಾ ರೈಲು ಸಾರಿಗೆಯ ಅರೆ ಏಕಸ್ವಾಮ್ಯದ ಸ್ವರೂಪ ಮತ್ತು ಸಾಮಾಜಿಕ ಕಲ್ಯಾಣ ರಾಜ್ಯದ ಸಾಮಾಜಿಕ ಕಲ್ಯಾಣದ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಪ್ರಭಾವ ಬೀರುವ ಅಂಶವೆಂದರೆ ಸರಕು ದರಗಳು ಮತ್ತು ಪ್ರಯಾಣಿಕರ ಶುಲ್ಕ ರಚನೆಯನ್ನು ರೂಪಿಸುವಾಗ ನಾಲ್ಕು ಅಂಶಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯ ಅವಶ್ಯಕತೆ ದೇಶದ ಕೈಗಾರಿಕಾ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಸಾರಿಗೆ ಮೂಲಸೌಕರ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ವಿವಿಧ ಸಾರಿಗೆ ವಿಧಾನಗಳ ನಡುವೆ ನಮ್ಮ ದೇಶವು ರೈಲು ಸಾರಿಗೆಯನ್ನು ಹೆಚ್ಚು ಹೆಚ್ಚು ಅವಲಂಬಿಸಬೇಕಾಗಿದೆ ಸೀಮಿತ ಸಂಪನ್ಮೂಲಗಳು ಲಭ್ಯವಿರುವುದರಿಂದ ರೈಲ್ವೆ ಮುಖ್ಯವಾಗಿ ಆಂತರಿಕ ಉತ್ಪಾದನಾ ನಿಧಿಯಿಂದ ಅಗತ್ಯತೆಗಳನ್ನು ಪೂರೈಸಬೇಕಾಗುತ್ತದೆ ನಮ್ಮ ಬೆಲೆ ನೀತಿಯು ಇದನ್ನು ಗಮನದಲ್ಲಿರಿಸಿಕೊಳ್ಳಬೇಕು ರೈಲ್ವೆಗಳನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವ ಪ್ರಾಮುಖ್ಯತೆ ನಾಲ್ಕು ಪ್ರಮುಖ ಷರತ್ತುಗಳನ್ನು ಪೂರೈಸಿದರೆ ರೈಲ್ವೆಗಳನ್ನು ಆರ್ಥಿಕವಾಗಿ ಲಾಭದಾಯಕವೆಂದು ಪರಿಗಣಿಸಬಹುದು ಮೊದಲನೆಯದಾಗಿ ಸ್ವತ್ತುಗಳ ನಿರ್ವಹಣೆ ಮತ್ತು ಉತ್ತಮ ಸೇವೆಯ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಸಾಕಷ್ಟು ನಿಧಿ ಬೇಕು ಎರಡನೆಯದಾಗಿ ಅತಿಯಾದ ಆಸ್ತಿಗಳನ್ನು ಸಮಯೋಚಿತವಾಗಿ ಬದಲಿಸಲು ಸಾಕಷ್ಟು ಅವಕಾಶವಿರಬೇಕು ಮೂರನೆಯದಾಗಿ ವೈಜ್ಞಾನಿಕ ವಾಸ್ತವಿಕ ಲೆಕ್ಕಾಚಾರದ ಮೇಲೆ ಪಿಂಚಣಿ ನಿಧಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದು ಮತ್ತು ಕೊನೆಯದಾಗಿ ರೈಲ್ವೆ ಹೂಡಿಕೆಯ ಮೇಲಿನ ಶುಲ್ಕ ಲಾಭವನ್ನು ಖಚಿತಪಡಿಸಿಕೊಳ್ಳಬೇಕು ಸಾಮಾನ್ಯ ಆದಾಯದಿಂದ ಸಬ್ಸಿಡಿ ಪಡೆಯಬೇಕಾದ ಸಾರ್ವಜನಿಕ ಉಪಯುಕ್ತತೆಗಳನ್ನು ಹೊಂದಿರುವುದಕ್ಕಿಂತ ಪ್ರಭಾವಶಾಲಿ ಅಂಶ ಸಾಮಾನ್ಯ ಜನರ ಆಸಕ್ತಿ ರಾಜ್ಯವು ಒದಗಿಸಬೇಕಾದ ಕೆಲವು ಸಾಮಾಜಿಕ ಸೇವೆಗಳು ಸಾಮಾನ್ಯ ಮನುಷ್ಯನಿಗೆ ಖಂಡಿತವಾಗಿಯೂ ಹೆಚ್ಚು ಮುಖ್ಯವಾಗಿದೆ ಸಾಮಾನ್ಯ ಜನರು ತಮ್ಮ ವಾರ್ಷಿಕ ಜೀವನ ವೆಚ್ಚದ ಹೆಚ್ಚಿನ ಶೇಕಡಾ ಖರ್ಚ ವಾಗುತ್ತದೆ ಆದ್ದರಿಂದ ಸಾಮಾನ್ಯ ಜನರ ಹಿತಾಸಕ್ತಿ ಪ್ರಯಾಣಿಕರ ಸೇವೆಯನ್ನು ಸಬ್ಸಿಡಿ ನೀಡುವ ಬದಲು ತಮಗಾಗಿ ಪಾವತಿಸುವ ಮೂಲಕ ಉತ್ತಮವಾಗಿ ಪೂರೈಸುತ್ತದೆ ಹೆಚ್ಚಿದ ಸೇವೆಗಳ ಸಾಧ್ಯತೆ ಆಡಳಿತಾತ್ಮಕ ಬೆಲೆಯನ್ನು ನಿಗದಿಪಡಿಸುವಲ್ಲಿ ಸಂಸ್ಥೆಯ ದಕ್ಷತೆಯ ಮಟ್ಟವನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಹೇಗಾದರೂ ರೈಲ್ವೆಗಳು ಸ್ವತಃ ಒಂದು ದ್ವೀಪದಂತೆ ಪ್ರತ್ಯೇಕವಿಲ್ಲ ಮತ್ತು ಅಪೇಕ್ಷಣೀಯ ದಕ್ಷತೆಯ ಮಟ್ಟವನ್ನು ನಿರ್ಧರಿಸುವಾಗ ದೇಶದಲ್ಲಿ ಪ್ರಸ್ತುತ ಇರುವ ಒಟ್ಟಾರೆ ಸೇವಾ ವಾತಾವರಣವನ್ನು ದೃಷ್ಟಿಯಿಂದ ದೂರಗೊಳಿಸ ಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು ಆದ್ದರಿಂದ ಸಾರಾಂಶವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯ ಅಗತ್ಯವನ್ನು ಪೂರೈಸಲು ರೈಲ್ವೆ ಸಾರಿಗೆ ಕ್ಷೇತ್ರದಲ್ಲಿ ಹೆಚ್ಚು ಪ್ರಬಲ ಪಾತ್ರ ವಹಿಸಬೇಕಾಗಿದೆ ಸಾರ್ವಜನಿಕ ಉಪಯುಕ್ತತೆಗಳನ್ನು ಅದರ ಬಳಕೆದಾರರು ಸರಿಯಾಗಿ ಪಾವತಿಸಿದರೆ ಸಾಮಾನ್ಯ ಜನರ ಆಸಕ್ತಿ ಉತ್ತಮವಾಗಿರುತ್ತದೆ ಸರಕು ಮತ್ತು ಪ್ರಯಾಣಿಕರ ಸಾಗಣೆಗೆ ಸರಕು ದರಗಳು ಮತ್ತು ಪ್ರಯಾಣಿಕರ ದರಗಳು ದೀರ್ಘಾವಧಿಯ ಕನಿಷ್ಠ ವೆಚ್ಚಕ್ಕಿಂತ ಕಡಿಮೆಯಿರಬಾರದು ರೈಲ್ವೆಗೆ ವೆಚ್ಚದ ಜೊತೆಗೆ ಕೂಡಿಸುವ ವಿಧಾನ ಇರಬಾರದು ಮತ್ತು ಸಂಪನ್ಮೂಲಗಳ ಸಂಭವನೀಯತೆ ಮತ್ತು ಉತ್ಪಾದಕತೆಯನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆದ್ದರಿಂದ ಇಂದು ರೈಲ್ವೆ ಸುರಕ್ಷತೆಯು ರೈಲ್ವೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿದೆ ನಿನ್ನೆ ಮಾತ್ರ ರೈಲ್ವೆಯಲ್ಲಿ ದೊಡ್ಡ ಅಪಘಾತ ಸಂಭವಿಸಿದೆ ಮತ್ತು ರೈಲ್ವೆ ಮಾರ್ಗದಲ್ಲಿ ಬಿರುಕು ಉಂಟಾಗಿದೆ ಹಾಗಾಗಿ 100 150 ವರ್ಷಗಳಷ್ಟು ಹಳೆಯದಾದ ನಮ್ಮ ಅಸ್ತಿತ್ವದಲ್ಲಿರುವ ರೈಲ್ವೆ ವ್ಯವಸ್ಥೆಗೆ ಸಾಕಷ್ಟು ನಿರ್ವಹಣೆ ಮಾಡಬೇಕಾಗಿದೆ ಉತ್ತಮ ದರದಲ್ಲಿ ಉತ್ತಮ ಸೇವೆಗಳನ್ನು ಒದಗಿಸುವ ಉತ್ತಮ ರೈಲುಗಳನ್ನು ಒದಗಿಸಲು ರೈಲ್ವೆ ಪ್ರಯತ್ನಿಸುತ್ತಿದೆ ಆದ್ದರಿಂದ ರೈಲ್ವೆ ತೆಗೆದುಕೊಳ್ಳುವ ಸಮಯವನ್ನು ಒಪ್ಪಿಕೊಳ್ಳುವ ಜನರಿಗೆ ಉತ್ತಮ ಪ್ರಯಾಣವನ್ನು ಒದಗಿಸುವ ಸಲುವಾಗಿ ಅವರು ವಿಮಾನಯಾನ ಸಂಸ್ಥೆಗಳೊಂದಿಗೆ ಸ್ಪರ್ಧಿಸುತ್ತಿದ್ದಾರೆ ಅದೇ ರೀತಿ ರೈಲ್ವೆಗಳು ಪ್ಯಾಲೇಸ್ ಆನ್ ವೀಲ್ಸ್ 2046 ವಿದೇಶಿಯರಿಗೆ ಮತ್ತು ಇತರ ಜನರಿಗೆ ಸಾಕಷ್ಟು ಹಿಂಜರಿತದ ಆದಾಯ ಪ್ರಯಾಣದ ಅನುಭವವನ್ನು ನೀಡಲು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ಇಂದು ಅನುಭವಿ ಆರ್ಥಿಕತೆಯಾಗಿದೆ ಮತ್ತು ರೈಲ್ವೆ ಗ್ರಾಹಕರಿಗೆ ಒದಗಿಸಬಹುದಾದ ಉತ್ತಮ ಅನುಭವವಾಗಿದೆ ರೈಲ್ವೆಗಳು ನಿರಂತರವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಿವೆ ತಮ್ಮನ್ನು ತಾವು ಉತ್ತಮ ಮತ್ತು ಉತ್ತಮವಾದದ್ದಾಗಿ ಪರಿವರ್ತಿಸಿಕೊಳ್ಳುತ್ತಿವೆ ಪ್ರತಿದಿನ ರೈಲ್ವೆಗೆ ತರಬೇತುದಾರರಿಗೆ ಸಂಬಂಧಿಸಿದಂತೆ ಏನಾದರೂ ಉತ್ತಮವಾಗುತ್ತಿದೆ ಟಿಕೆಟಿಂಗ್ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಬಹುತೇಕ ಎಲ್ಲರೂ ಈಗ ವೆಬ್ನಿಂದ ಅಥವಾ ಮೊಬೈಲ್ ಫೋನ್ನಲ್ಲಿ ಟಿಕೆಟ್ ಕಾಯ್ದಿರಿಸುತ್ತಾರೆ ಆದ್ದರಿಂದ ರೈಲ್ವೆ ವ್ಯವಸ್ಥೆಯಲ್ಲಿ ಜನರು ಪಡೆಯುವ ಮತ್ತು ಸಂತೋಷದಿಂದ ಪ್ರಯಾಣಿಸುವ ಅನುಕೂಲಗಳು ಇವು ಸುಧಾರಣೆಗೆ ಸಾಕಷ್ಟು ನ್ಯೂನತೆಗಳು ಮತ್ತು ಸಾಕಷ್ಟು ಅವಕಾಶಗಳಿವೆ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳು ಆದ್ದರಿಂದ ಇದು ಮಲ್ಟಿಮೋಡ್ ಸರಕು ಸಾಗಣೆ ಸೇವೆಗಳ ಮಾರ್ಕೆಟಿಂಗ್ ಆಗಿದೆ ಭಾರತದಲ್ಲಿ ಸರಕು ಸಾಗಣೆ ಮುಖ್ಯವಾಗಿ ರೈಲ್ವೆ ಮತ್ತು ರಸ್ತೆಮಾರ್ಗಗಳ ಮೇಲೆ ಅವಲಂಬಿತವಾಗಿದೆ ಮ್ಯಾಕ್ರೋ ಮಟ್ಟದಲ್ಲಿ ಸರಕು ಮತ್ತು ಸಾರಿಗೆ ಸೇವೆಗಳ ಬೇಡಿಕೆ ಯಾವಾಗಲೂ ಪೂರೈಕೆಯನ್ನು ಮೀರಿದೆ ಇತ್ತೀಚಿನ ವರ್ಷಗಳಲ್ಲಿ ಲಾಜಿಸ್ಟಿಕ್ ಪೂರೈಕೆಯ ಉಪಯುಕ್ತತೆಯ ಬಗ್ಗೆ ಜಾಗೃತಿ ಹೆಚ್ಚುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಲಾಜಿಸ್ಟಿಕ್ಸ್ ನಿರ್ವಹಣೆಯ ಉಪಯುಕ್ತತೆ ಮತ್ತು ಅರ್ಥಶಾಸ್ತ್ರದ ಬಗ್ಗೆ ಅರಿವು ಹೆಚ್ಚುತ್ತಿದೆ ಸಾರಿಗೆ ವೇಗ ಮತ್ತು ಸೇವೆಗಳ ಗುಣಮಟ್ಟ ಇವೆಲ್ಲವೂ ಅದರ ಮೇಲೆ ಸಾಕಷ್ಟು ಪ್ರಭಾವ ಬೀರಿವೆ ಸರಕು ಮತ್ತು ಸಾರಿಗೆ ಸೇವೆಯು ಒಬ್ಬ ವ್ಯಕ್ತಿಯ ಒಳಿತಿಗಾಗಿ ಮಾರಾಟ ಮಾಡುವುದು ಸಮಾಜದ ಗುರಿಗಳನ್ನು ಪೂರೈಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಮತ್ತು ಇದನ್ನು ಸಾಮಾಜಿಕ ಮಾರ್ಕೆಟಿಂಗ್ ಎಂದು ಕರೆಯಲು ಅರ್ಹತೆ ಪಡೆಯುತ್ತದೆ ಪರಿಸರ ಬೇಡಿಕೆ ಉತ್ಪಾದನೆ ಮತ್ತು ಪೂರೈಕೆದಾರರ ವಿವರವಾದ ವಿಶ್ಲೇಷಣೆ ಪ್ರಸ್ತುತ ವ್ಯವಹಾರ ಮತ್ತು ಬದಲಾಗುತ್ತಿರುವ ಪರಿಸರಕ್ಕೆ ಅಗತ್ಯವಿತ್ತು ಮಲ್ಟಿಮೋಡಲ್ ಸಾರಿಗೆ ಸೇವೆಗಳ ಬೇಡಿಕೆ ಭಾರತದಲ್ಲಿ ಬೃಹತ್ ಅಲ್ಲದ ಸರಕುಗಳಿಗೆ ಮಲ್ಟಿಮೋಡಲ್ ಸಾರಿಗೆ ಸೇವೆಗಳ ಬೇಡಿಕೆಯನ್ನು ರೂಪಿಸುವ ಮೂರು ಪ್ರಮುಖ ಅಂಶಗಳಿವೆ ಇವುಗಳಲ್ಲಿ ಮೊದಲನೆಯದು ರಫ್ತು ಆಮದು ಸರಕುಗಳನ್ನು ಉತ್ಪಾದನಾ ಕೇಂದ್ರಗಳು ಮತ್ತು ಗೇಟ್ವೇ ಬಂದರಿನ ನಡುವೆ ರಸ್ತೆ ಅಥವಾ ರೈಲು ರಸ್ತೆ ಸಂಯೋಜನೆಯಿಂದ ಚಲಿಸುವ ಅವಶ್ಯಕತೆಗಳಿಗೆ ಸಂಬಂಧಿಸಿದೆ ಎರಡನೇ ಅಂಶವು ದೇಶೀಯ ಸರಕುಗಳ ಚಲನೆಗೆ ಸಂಬಂಧಿಸಿದೆ ರಸ್ತೆ ಅಥವಾ ರೈಲು ಮೂಲಕ ಅಥವಾ ಎರಡರ ಸಂಯೋಜನೆಯಿಂದ ಮೂರನೆಯ ಅಂಶವು ಸಮುದ್ರ ಬಂದರು ಮತ್ತು ಭೂ ಗಡಿ ಪೋಸ್ಟ್ ನಡುವಿನ ಪ್ರಯಾಣದ ಸಮಯದಲ್ಲಿ ಇತರ ದೇಶದ ಸರಕುಗಳನ್ನು ಸಾಗಿಸುವ ಬೇಡಿಕೆಯನ್ನು ಸೂಚಿಸುತ್ತದೆ ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟ್ ಸೇವೆಗಳಿಗೆ ಸರಬರಾಜು ಪರಿಕಲ್ಪನೆಯ ಅರಿವು ಮತ್ತು ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟ್ ಸೇವೆಗಳ ಲಾಭದ ಸಾಕ್ಷಾತ್ಕಾರದ ಹೊರತಾಗಿಯೂ ಇತ್ತೀಚಿನವರೆಗೂ ಅತ್ಯುತ್ತಮ ಸಾರಿಗೆ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಯಾವುದೇ ಅನುಸರಣೆಯಿಲ್ಲ ರೈಲ್ವೆ ಬಹಳ ಹಿಂದಿನಿಂದಲೂ ಈ ಕ್ಷೇತ್ರದಲ್ಲಿ ಸರ್ವೋಚ್ಚ ಆಡಳಿತ ನಡೆಸಿದೆ ಆದರೆ ಈಗ ಸರ್ಕಾರವು ನೀರು ಮತ್ತು ರಸ್ತೆ ರೈಲು ಸಂಪರ್ಕ ಸಾರಿಗೆಯಂತಹ ಇತರ ಕೆಲವು ಆಯ್ಕೆಗಳನ್ನು ಹುಡುಕುತ್ತಿದೆ ಆದ್ದರಿಂದ ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವವರು ಯಾರು ನಿರ್ಣಾಯಕ ನಿರ್ಧಾರ ತೆಗೆದುಕೊಳ್ಳುವವರು ಕಳುಹಿಸುವವರು ಸ್ವೀಕರಿಸುವವರು ಅಥವಾ ಮಧ್ಯವರ್ತಿಗಳ ಕಸ್ಟಮ್ ಮನೆಗಳು ಏಜೆನ್ಸಿಗಳು ಸಾರಿಗೆ ಸೇವಾ ಪೂರೈಕೆದಾರರು ಮತ್ತು ಸರ್ಕಾರದಂತಹ ಗ್ರಾಹಕರು 5 ಸಿಗಳೊಂದಿಗೆ ಮಾರ್ಕೆಟಿಂಗ್ ಯೋಜನೆಯನ್ನು ರೂಪಿಸುವುದು ಎಂಟರ್ಪ್ರೈಸ್ನ ಸೀಮಿತವಾಗಿರುತ್ತದೆ ಒಂದು ಉದ್ಯಮವು ತನ್ನ ಮಿಷನ್ ಹೇಳಿಕೆಯನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುವ ಅಗತ್ಯವಿದೆ ಇದು ವ್ಯವಹಾರದ ಉದ್ದೇಶಗಳು ನೀತಿಗಳು ಮತ್ತು ಬದ್ಧತೆಗಳನ್ನು ವಿಭಿನ್ನ ಸಮಯದ ಚೌಕಟ್ಟುಗಳಲ್ಲಿ ಅಭಿವೃದ್ಹಿಪಡಿಸಬೇಕು ಉದ್ಯಮದ ಸಾಮರ್ಥ್ಯ ಗ್ರಾಹಕರು ಮತ್ತು ಪ್ರತಿಸ್ಪರ್ಧಿಗಳ ಮಾರುಕಟ್ಟೆಯ ಸಂಪೂರ್ಣ ತಿಳುವಳಿಕೆಯನ್ನು ಬಹಿರಂಗಪಡಿಸಲು ಉದ್ಯಮವು ಉದ್ದೇಶಿಸಿರುವ ಸೇವಾ ಪ್ಯಾಕೇಜ್ಗಳನ್ನು ವ್ಯಾಖ್ಯಾನಿಸಲು ಇದು ಅವಶ್ಯಕವಾಗಿದೆ ಅವಕಾಶಗಳ ಮೇಲೆ ಹಣ ಗಳಿಸುವ ಗ್ರಾಹಕೀಕರಣ ಸಾಮರ್ಥ್ಯಗಳು ಮುಂದಿನ ಹಂತವು ಅವಕಾಶವನ್ನು ಬೆನ್ನಟ್ಟುವ ಸ್ವಯಂ ಸಾಮರ್ಥ್ಯಗಳನ್ನು ನಿರ್ಣಯಿಸಲು ಸ್ವಾಟ್ ವಿಶ್ಲೇಷಣೆ ಮಾಡುವುದು ಉದ್ಯಮವು ಡಿಫರೆನ್ಷಿಯಲ್ ಮತ್ತು ಕಸ್ಟಮೈಸ್ ಮಾಡಿದ ಪ್ಯಾಕೇಜ್ಗಳೊಂದಿಗೆ ಮಾರುಕಟ್ಟೆಯಲ್ಲಿ ತನ್ನನ್ನು ತಾನು ಇರಿಸಿಕೊಳ್ಳಬೇಕಾಗುತ್ತದೆ ಸಮನ್ವಯ ಮತ್ತು ಒಗ್ಗಟ್ಟು ಮೇಲಿನ ಚರ್ಚೆಯು ಯಶಸ್ವಿ ಮಾರ್ಕೆಟಿಂಗ್ ಒತ್ತಡಕ್ಕೆ ಸಾಕಷ್ಟು ಸುಳಿವುಗಳನ್ನು ಒದಗಿಸಬೇಕು ಇದರಿಂದಾಗಿ ಅಲ್ಪ ಮಧ್ಯಮ ಮತ್ತು ದೀರ್ಘಕಾಲೀನ ಯೋಜನೆಗಳಲ್ಲಿ ಪ್ರಯತ್ನದ ಗಮನವನ್ನು ಕೇಂದ್ರೀಕರಿಸುತ್ತದೆ ಯೋಜನೆಗಳು ಮಾರುಕಟ್ಟೆ ಸಂಶೋಧನೆ ಮತ್ತು ಸಂಗ್ರಹವನ್ನು ಆಧರಿಸಿರಬೇಕು ಗುಣಮಟ್ಟದ ಉತ್ತಮ ತಾಂತ್ರಿಕ ಮತ್ತು ಕ್ರಿಯಾತ್ಮಕ ಗುಣಮಟ್ಟದ ಸೇವೆಗಳ ಮೂಲಕ ಸ್ಪರ್ಧಿಸುವುದರಿಂದ ಉದ್ಯಮವು ಗ್ರಾಹಕರನ್ನು ಮಾರುಕಟ್ಟೆಯಲ್ಲಿ ಹುಡುಕಬಹುದು ಮತ್ತು ಆಕರ್ಷಿಸಬಹುದು ಸಾರಾಂಶದಂತೆ ಮಲ್ಟಿಮೋಡ್ ಅನ್ನು ಮಾರಾಟ ಮಾಡುವ ಕಾರ್ಯತಂತ್ರಗಳನ್ನು ನಂತರ ರೂಪಿಸಬಹುದು ಮತ್ತು ನಿರ್ದಿಷ್ಟ ಮಾರ್ಕೆಟಿಂಗ್ ಕಾರ್ಯಕ್ರಮಗಳು ಒಪ್ಪಂದದ ಸಂಬಂಧ ಮತ್ತು ಭೇದಾತ್ಮಕ ಬೆಲೆಗಳ ರೂಪದಲ್ಲಿ ವಿಕಸನಗೊಳ್ಳುತ್ತವೆ ಈ ಅವಶ್ಯಕತೆಯು ಸಾರಿಗೆ ಸೇವೆಗಳ ಬಳಕೆಯನ್ನು ಸ್ಪರ್ಧಾತ್ಮಕ ಪ್ರಯೋಜನವನ್ನು ಸೃಷ್ಟಿಸಲು ವೇರಿಯೇಬಲ್ ಆಗಿ ಒತ್ತಿಹೇಳುತ್ತದೆ ಏಕೆಂದರೆ ಇದು ಮಾರ್ಕೆಟಿಂಗ್ ಮಿಶ್ರಣದ ಇತರ ಎಲ್ಲ ಅಂಶಗಳಿಗೆ ವ್ಯತಿರಿಕ್ತವಾಗಿ ವಿಶಿಷ್ಟವಾದ ಭೇದಾತ್ಮಕ ಪ್ರಯೋಜನವನ್ನು ಪಡೆಯುವ ಗರಿಷ್ಠ ಸಾಮರ್ಥ್ಯವನ್ನು ನೀಡುತ್ತದೆ ಮುಂದೆ ನಾವು ಕೊರಿಯರ್ ಸೇವೆಗಳ ಮಾರ್ಕೆಟಿಂಗ್ ಮತ್ತು ಸ್ಪೀಡ್ ಪೋಸ್ಟ್ ಪೋಸ್ಟ್ ಅನುಭವದಂತಹ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳನ್ನು ನೋಡುತ್ತೇವೆ ಆದ್ದರಿಂದ 1980 ರವರೆಗೆ ಪ್ರತಿಯೊಬ್ಬರೂ ಅಂಚೆ ವರ್ಗಾವಣೆಗಾಗಿ ಅಂಚೆ ಕಚೇರಿಯನ್ನು ಅವಲಂಬಿಸಿದ್ದೇವೆ ಆದರೆ ಖಾಸಗಿ ಆಟಗಾರರು ಪೋಸ್ಟ್ ಆಫೀಸ್ನ ಸಂಪೂರ್ಣ ಅವಲಂಬನೆಯಿಂದ ಮುಕ್ತರಾಗಲು ಮತ್ತು ದಾಖಲೆಗಳನ್ನು ವೇಗವಾಗಿ ಮತ್ತು ಸುರಕ್ಷಿತವಾಗಿ ತಲುಪಿಸಲು ಬಂದರು ಸ್ಪೀಡ್ ಪೋಸ್ಟ್ನ ಮಾರ್ಕೆಟಿಂಗ್ ತಂತ್ರ ಈ ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗ್ ತಂತ್ರವು ಆಕ್ರಮಣಕಾರಿಯಾಗಿರಬೇಕು ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆಯಲ್ಲಿ ಇದು ಆರಂಭಿಕ ಅನುಕೂಲಗಳನ್ನು ತೆಗೆದುಕೊಳ್ಳುವ ನಾಯಕ ಆದರೆ ಮಾರುಕಟ್ಟೆಯು ಅಪರ್ಯಾಪ್ತವಾಗಿಯೇ ಉಳಿದಿದೆ ತಕ್ಷಣದ ಅನುಯಾಯಿಗಳು ಸಹ ಸಾಕಷ್ಟು ಲಾಭವನ್ನು ಗಳಿಸುತ್ತಾರೆ ಆದ್ದರಿಂದ ಉತ್ಪನ್ನ ಏನು ವೇಗದ ಪೋಸ್ಟ್ ಅಂಚೆ ಇಲಾಖೆಯು ನೀಡುವ ಉತ್ಪನ್ನ ಮಿಶ್ರಣದ ಒಂದು ಭಾಗವಾಗಿದ್ದರೂ ಸಹ ಇದು ಉತ್ಪನ್ನ ಮಿಶ್ರಣದಲ್ಲಿ ಅಥವಾ ಒಂದೇ ಉತ್ಪನ್ನದ ಸಾಲಿನಲ್ಲಿರುವ ಇತರ ಎಲ್ಲ ಉತ್ಪನ್ನಗಳಿಗಿಂತ ಭಿನ್ನವಾಗಿದೆ ಅಂಚೆ ಇಲಾಖೆಯು ಮೇಲ್ಗಳು ಉಳಿತಾಯದಂತಹ ವಿಭಿನ್ನ ಉತ್ಪನ್ನ ಸಾಲುಗಳನ್ನು ನೀಡುತ್ತದೆ ವಿಮೆ ಹಣದ ಆದೇಶ ಪಾರ್ಸೆಲ್ ವೇಗ ಪೋಸ್ಟ್ ಮತ್ತು ವ್ಯವಹಾರ ಪ್ರತ್ಯುತ್ತರ ಕಾರ್ಡ್ ಖಾಸಗಿ ಆಟಗಾರನೊಂದಿಗೆ ನೇರ ಸ್ಪರ್ಧೆಯಲ್ಲಿರುವ ಏಕೈಕ ಉತ್ಪನ್ನ ಸ್ಪೀಡ್ ಪೋಸ್ಟ್ ಮತ್ತು ಹುದ್ದೆಗಳ ಇಲಾಖೆಯ ಕೆಲವು ಆದಾಯ ಗಳಿಸುವ ಉತ್ಪನ್ನಗಳಲ್ಲಿ ಒಂದಾಗಿದೆ ಸ್ಪೀಡ್ ಪೋಸ್ಟ್ ಸ್ವತಃ ಇಎಂಎಸ್ ಅಂತರರಾಷ್ಟ್ರೀಯ ಸೇವೆಯ ಬ್ರಾಂಡ್ ಹೆಸರು ಸ್ಪೀಡ್ ಪೋಸ್ಟ್ ಬೆಲೆ ಒಂದು ಸಂಸ್ಥೆ ವಿಧಿಸಬಹುದಾದ ಬೆಲೆ ವಿಭಿನ್ನ ಮಟ್ಟದ ಬೇಡಿಕೆಗೆ ಕಾರಣವಾಗುತ್ತದೆ ಮತ್ತು ಅದರ ಮಾರ್ಕೆಟಿಂಗ್ ಉದ್ದೇಶದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ ಬೆಲೆಗಳ ಆರಂಭಿಕ ನಿರ್ಧಾರವು ಹೋಗುವ ದರಗಳು ಮತ್ತು ವೆಚ್ಚ ಮತ್ತು ಬೆಲೆಗಳ ಪರಿಕಲ್ಪನೆಯನ್ನು ಆಧರಿಸಿದೆ ಇಂದಿನವರೆಗೂ ಸ್ಪೀಡ್ ಪೋಸ್ಟ್ನ ಬೆಲೆ ತಂತ್ರವು ಬದಲಾಗದೆ ಉಳಿದಿದೆ ಭವಿಷ್ಯದಲ್ಲಿ ಮಾರ್ಕ್ ಅಪ್ ಬೆಲೆ ಅಥವಾ ಹೋಗುವ ದರದ ಆಧಾರದ ಮೇಲೆ ವೇಗದ ಪೋಸ್ಟ್ಗಾಗಿ ಬೆಲೆ ತಂತ್ರವನ್ನು ಆಯ್ಕೆ ಮಾಡಬಹುದು ಸ್ಥಳ ಸ್ಪೀಡ್ ಪೋಸ್ಟ್ ದೇಶೀಯ ಕೇಂದ್ರಗಳು ಅಂತರರಾಷ್ಟ್ರೀಯ ಕೇಂದ್ರಗಳು ವಿಸ್ತರಣಾ ಕೇಂದ್ರಗಳು ಮತ್ತು ಅದರ ನೆಟ್ವರ್ಕ್ ಅನ್ನು ಸಂಪರ್ಕಿಸುವ ಅಂಶಗಳನ್ನು ಹೊಂದಿದೆ ಈ ಸ್ಪೀಡ್ ಪೋಸ್ಟ್ ಸಾವಿರಾರು ಸಂಸ್ಥೆಗಳೊಂದಿಗೆ ಒಪ್ಪಂದದ ವ್ಯವಸ್ಥೆಗಳನ್ನು ಹೊಂದಿದೆ ದಿನನಿತ್ಯದ ದಟ್ಟಣೆಯನ್ನು ಹೊಂದಿರುವವರೊಂದಿಗೆ ಅಥವಾ ನಿಗದಿತ ಆವರ್ತಕತೆಯೊಂದಿಗೆ ನಿಲ್ದಾಣಸ್ಟೇಷನ್ ಸೇವೆ ಸಲ್ಲಿಸಬೇಕೆನ್ನುವವರ ಜೊತೆ ಒಪ್ಪಂದವನ್ನು ಮಾಡಲಾಗುತ್ತದೆ ಪ್ರಚಾರ ಸ್ಪೀಡ್ ಪೋಸ್ಟ್ ಪ್ರಸ್ತುತ ಚಿತ್ರಕ್ಕೆ ವ್ಯತಿರಿಕ್ತವಾಗಿ ಬಯಸಿದ ಚಿತ್ರದ ಅನ್ನು ಅಭಿವೃದ್ಧಿಪಡಿಸಬೇಕು ಇಮೇಜ್ ಬಿಲ್ಡಿಂಗ್ ವ್ಯಾಯಾಮವನ್ನು ಇಲಾಖೆಯು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತಿದೆ ಸ್ಪೀಡ್ ಪೋಸ್ಟ್ ಮುದ್ರಣ ಮಾಧ್ಯಮ ಚಲನಚಿತ್ರ ವಿಡಿಯೋ ಟೇಪ್ ಹೋರ್ಡಿಂಗ್ಸ್ ಬಿಲ್ ಬೋರ್ಡ್ಗಳು ಚಿಹ್ನೆಗಳು ಮತ್ತು ಪೋಸ್ಟರ್ಗಳನ್ನು ಅದರ ಸಂವಹನ ಮಾರ್ಗಗಳಾಗಿ ಬಳಸುತ್ತಿದೆ ಪ್ರಚಾರ ವೇಗದ ಪೋಸ್ಟ್ ಪ್ರಸ್ತುತ ಇಮೇಜಕ್ಕೆ ವ್ಯತಿರಿಕ್ತವಾಗಿ ಅಪೇಕ್ಷಿತ ಚಿತ್ರದ ಚಿತ್ರವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಇಮೇಜ್ ಬಿಲ್ಡಿಂಗ್ ವ್ಯಾಯಾಮವನ್ನು ಇಲಾಖೆಯು ಪ್ರತ್ಯೇಕವಾಗಿ ತೆಗೆದುಕೊಳ್ಳುತ್ತಿದೆ ಸ್ಪೀಡ್ ಪೋಸ್ಟ್ ಮುದ್ರಣ ಮಾಧ್ಯಮ ಟೆಲಿವಿಷನ್ ಫಿಲ್ಮ್ ವಿಡಿಯೋ ಟೇಪ್ ಹೋರ್ಡಿಂಗ್ಸ್ ಸಂವಹನ ಚಾನೆಲ್ಗಳನ್ನು ಬಳಸುತ್ತಿದೆ ಸಂಕ್ಷಿಪ್ತವಾಗಿ ಭಾರತೀಯ ಅಂಚೆ ಸೇವೆಯು ಯಾವಾಗಲೂ ಒಗ್ಗಟ್ಟಿನ ಮತ್ತು ಸರ್ವವ್ಯಾಪಿತ್ವದ ಚಿತ್ರಣವನ್ನು ಹೊಂದಿದೆ ಆಧುನಿಕ ಕಾಲದಲ್ಲಿ ವೇಗವಾಗಿ ಮತ್ತು ಖಾತರಿಯ ವಿತರಣೆಗೆ ಹೆಚ್ಚಿನ ಬೇಡಿಕೆ ಮತ್ತು ಸಂವಹನ ಜಗತ್ತಿನಲ್ಲಿ ಜಸ್ಟ್ ಇನ್ ಟೈಮ್ ಪರಿಕಲ್ಪನೆಯನ್ನು ಪರಿಚಯಿಸುವುದರೊಂದಿಗೆ ಖಾಸಗಿ ಕೊರಿಯರ್ ಕಂಪನಿಗಳು ಕ್ಷೇತ್ರ ದಿನವನ್ನು ಹೊಂದಿವೆ ಹೆಚ್ಚುತ್ತಿರುವ ಅಂಶಗಳು ಮತ್ತು ಸೌಲಭ್ಯಗಳ ಪರಿಚಯದೊಂದಿಗೆ ಕೊರಿಯರ್ ಮಾರುಕಟ್ಟೆ ಹೆಚ್ಚು ಹೆಚ್ಚು ವಿಶೇಷವಾಗಿದೆ ಸ್ಪೀಡ್ ಪೋಸ್ಟ್ ಸ್ವತಃ ಒಂದು ಶುದ್ಧ ಮಾರುಕಟ್ಟೆ ತಂತ್ರವನ್ನು ರೂಪಿಸಿದೆ ಅದರ ಕಾರ್ಯಾಚರಣೆಯನ್ನು ಸುಧಾರಿಸಲು ಸ್ಪೀಡ್ ಪೋಸ್ಟ್ ಹೈಟೆಕ್ ಆಟೊಮೇಷನ್ ಅನ್ನು ಪರಿಚಯಿಸಲು ಯೋಜಿಸಿದೆ ಅದು ತನ್ನ ಕಚೇರಿಯೊಳಗೆ ವೃತ್ತಿಪರ ಮತ್ತು ಗ್ರಾಹಕ ಆಧಾರಿತ ವಾತಾವರಣವನ್ನು ಖಚಿತಪಡಿಸುತ್ತದೆ ಇದರಲ್ಲಿ ಅನೇಕವು ಈಗಾಗಲೇ ಭಾರತದಲ್ಲಿ ನಡೆಯಲಿವೆ ಎಂದು ನೋಡಿದೆ ನಂತರ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳು ಪೈಪ್ಲೈನ್ ಮೂಲಕ ಲಾಜಿಸ್ಟಿಕ್ಸ್ ಸೇವೆಗಳ ಮಾರ್ಕೆಟಿಂಗ್ ಬರುತ್ತದೆ ಆದ್ದರಿಂದ ಪೈಪ್ಲೈನ್ಗಳು ಯಾವುದೇ ದೇಶಕ್ಕೆ ಜೀವ ರೇಖೆಗಳು ಪೈಪ್ಲೈನ್ಗಳು ಕಚ್ಚಾ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ದೂರದ ಸ್ಥಳದಿಂದ ಅಂತಿಮ ಬಳಕೆದಾರರಿಗೆ ಕೊಂಡೊಯ್ಯುತ್ತವೆ ಪೈಪ್ಲೈನ್ಗಳಿಗೆ ಸಂಬಂಧಿಸಿದ ಉತ್ಪನ್ನಗಳು ಅಂದರೆ ಪೈಪ್ ಇಂಡಕ್ಷನ್ ಮಿಶ್ರಣಗಳು ಪೈಪ್ಲೈನ್ಗಳು ಮತ್ತು ಸಂಸ್ಕರಣಾಗಾರ ಯೋಜನೆಗಳಿಗೆ ಅಗತ್ಯವಿದೆ ಮಾರಾಟಗಾರರು ಮತ್ತು ಗ್ರಾಹಕರು ನಿಜವಾದ ಬಳಕೆದಾರರಾಗಿರುವುದರಿಂದ ಪೈಪ್ಲೈನ್ ಉದ್ಯಮವು ತೈಲ ಮತ್ತು ಅನಿಲ ಕಂಪನಿಗಳನ್ನು ಹೊಂದಿದೆ ಯಾವಾಗಲೂ ಬೇಡಿಕೆ ಮತ್ತು ಪೂರೈಕೆ ಅಂತರವಿರುತ್ತದೆ ಆದ್ದರಿಂದ ಈ ಉದ್ಯಮವು ಉತ್ಪನ್ನವನ್ನು ಮಾರಾಟ ಮಾಡದಿದ್ದರೂ ಸಹ ಇನ್ನೂ ಖರೀದಿದಾರರನ್ನು ಹೊಂದಿರುತ್ತದೆ ಈ ಉದ್ಯಮದಲ್ಲಿ ಬೇಡಿಕೆ ಯಾವಾಗಲೂ ಇರುವುದರಿಂದ ಮಾರ್ಕೆಟಿಂಗ್ನ 4 ಪಿಗಳು ಪ್ರಸ್ತುತವಾಗುವುದಿಲ್ಲ ಈಗ ಹೊಸ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ ಇದರಲ್ಲಿ ಲಾಜಿಸ್ಟಿಕ್ಸ್ ಅನ್ನು ಗುತ್ತಿಗೆದಾರ ನಿಗದಿತ ಅವಧಿಗೆ ರಚಿಸಲಾಗಿ ಒಡೆತನದಲ್ಲಿಟ್ಟು ಮತ್ತು ನಿರ್ವಹಿಸುತ್ತಾನೆ ಮತ್ತು ನಂತರ ಅದನ್ನು ಕಂಪನಿಗೆ ಹಸ್ತಾಂತರಿಸಲಾಗುತ್ತದೆ ಈ ವ್ಯವಸ್ಥೆಯನ್ನು ಬಿಲ್ಡ್ ಸ್ವಂತ ಕಾರ್ಯಾಚರಣೆ ಮತ್ತು ವರ್ಗಾವಣೆ ಅಂದರೆ ಬೂಟ್ ಎಂದು ಕರೆಯಲಾಗುತ್ತದೆ ಲಾಜಿಸ್ಟಿಕ್ಸ್ ಸೇವೆಗಳ 4 ಪಿಗಳು ಯೋಜನೆ ಮನವೊಲಿಸುವಿಕೆ ತಾಳ್ಮೆ ಮತ್ತು ಬೆಲೆ ಪೈಪ್ಲೈನ್ಗಳು ಯಾವುದೇ ದೇಶದ ಜೀವಸೆಲೆ ಇದು ಪೈಪ್ಲೈನ್ ಆಗಿದೆ ಇದು ಪೆಟ್ರೋಲಿಯಂ ಉತ್ಪನ್ನವನ್ನು ದೂರದ ಬಳಕೆದಾರರಿಂದ ದೂರದ ಸಂಸ್ಕರಣಾಗಾರಗಳಿಂದ ಅಂತಿಮ ಬಳಕೆದಾರರಿಗೆ ತಲುಪಿಸುತ್ತದೆ ಅನ್ವೇಷಣೆ ಸಂಸ್ಕರಣಾಗಾರ ಮತ್ತು ವಿತರಣೆಯಲ್ಲಿ ತೈಲ ಮತ್ತು ಅನಿಲ ಕಂಪನಿಗಳು ಪೈಪ್ಲೈನ್ಗಳ ಪ್ರಮುಖ ಬಳಕೆಯಾಗಿದೆ ಈಗ ನಾವು ವಿವಿಧ ರೀತಿಯ ಸೇವೆಗಳನ್ನು ನೋಡಿದ್ದೇವೆ ಮತ್ತು ಅವುಗಳಲ್ಲಿ ಕೆಲವು ನೀವು ವಿವರವಾಗಿ ಕಾಣುವಿರಿ ಆದ್ದರಿಂದ ನೀವು ಇಂದು ಹೇಗೆ ನಡೆಯುತ್ತಿದೆ ಮತ್ತು ಭವಿಷ್ಯದಲ್ಲಿ ಈ ಉದ್ಯಮದಲ್ಲಿ ಯಾವ ಬದಲಾವಣೆಗಳನ್ನು ತರಬಹುದು ಎಂಬುದನ್ನು ನೀವು ಪ್ರತಿಬಿಂಬಿಸಿದರೆ ಚೆನ್ನಾಗಿರುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ